ಈ ಕೋರ್ಸ್ಗೆ ಸುಸ್ವಾಗತ " ಬಯಾಲಜಿ ಫಾರ್ ಇಂಜಿನಿಯರ್ಸ್ ಆಂಡ್ ಅದರ್ ನಾನ್ ಬಯಾಲಜಿಸ್ಟ್" ಇದು ಜೀವಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿರುವ ಯಾರಿಗಾದರೂ ನಾವು ಈ ಕೋರ್ಸ್ನ ಕೆಲವು ಆರಂಭಿಕ ಅಂಶಗಳನ್ನು ಮೊದಲ ಉಪನ್ಯಾಸದಲ್ಲಿ ನೋಡುತ್ತೇವೆ ಕೋರ್ಸ್ ಅನ್ನು ನಾನು ಜಿ ಕೆ ಸುರೀಶ್ಕುಮಾರ್ ಮತ್ತು ನನ್ನ ಸಹೋದ್ಯೋಗಿ ಡಾ ಮಧುಲಿಕಾ ದೀಕ್ಷಿತ್ ನಿರ್ವಹಿಸುತ್ತೇವೆ ನಾನು ಬಯೋಲಾಜಿಕಲ್ ಇಂಜಿನಿಯರ್ ಮಧುಲಿಕಾ ದೀಕ್ಷಿತ್ ಬಯಾಲಜಿಸ್ಟ್ ಆದ್ದರಿಂದ ಈ ಸಂಯೋಜನೆಯು ನಾನ್ ಬಯಾಲಜಿಸ್ಟ್ ಎಂಜಿನಿಯರ್ಗಳು ಮತ್ತು ಇತರ ನಾನ್ ಬಯಾಲಜಿಸ್ಟ್ಗೆ ಅತ್ಯುತ್ತಮವಾದ ಜೀವಶಾಸ್ತ್ರವನ್ನು ಹೊರತರುವ ನಿರೀಕ್ಷೆಯಿದೆ ಸ್ಟೆಫಿ ಜೋಸ್ ಮತ್ತು ಅಭಿರಾಮ್ ಚರಣ್ ತೇಜ್ ನಿಮಗೆ ಸಹಾಯ ಮಾಡುತ್ತಾರೆ ಅವರು ನಿಮ್ಮೊಂದಿಗೆ ಹೆಚ್ಚು ಸಂವಹನ ನಡೆಸುತ್ತಾರೆ ಇದು ನಾಲ್ಕು ವಾರಗಳ ಕೋರ್ಸ್ ಅಥವಾ ಹತ್ತು ಗಂಟೆಗಳ ಕೋರ್ಸ್ ಆಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಮಧುಲಿಕಾ ಮತ್ತು ನಾನು ಉಪನ್ಯಾಸಗಳು ಸುಮಾರು ಹತ್ತು ಗಂಟೆಗಳಿರುತ್ತದೆ ಮತ್ತು ಅವುಗಳು ಹೆಚ್ಚು ಕಡಿಮೆ ಅವಧಿಯದ್ದಾಗಿರುತ್ತವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪ್ರತಿ ಉಪನ್ಯಾಸವು ಸುಮಾರು ಹದಿನೈದು ನಿಮಿಷಗಳಿಂದ ಸುಮಾರು ನಲವತ್ತು ನಿಮಿಷಗಳವರೆಗೆ ಇರುತ್ತದೆ ಮತ್ತು ಎಲ್ಲಾ ಉಪನ್ಯಾಸಗಳನ್ನು ಒಟ್ಟುಗೂಡಿಸಿ ಒಟ್ಟು ಹತ್ತು ಗಂಟೆಗಳಿರುತ್ತದೆ ಮತ್ತು ಇದನ್ನು ನಾಲ್ಕು ವಾರಗಳಲ್ಲಿ ನಾಲ್ಕು ಕಂತುಗಳಲ್ಲಿ ನಿಮಗೆ ನೀಡಲಾಗುವುದು ಆದ್ದರಿಂದ ಇದು ಪ್ರತಿ ವಾರ ಸುಮಾರು ಎರಡರಿಂದ ಮೂರು ಗಂಟೆಗಳ ಉಪನ್ಯಾಸಗಳಿಗೆ ಬರುತ್ತದೆ ಮತ್ತು ನಾವು ಅದನ್ನು ಕಾರ್ಯಗತಗೊಳಿಸುತ್ತೇವೆ ಅದು ನಿಮಗೆ ಸಂಯೋಜಿಸಲು ಸುಲಭವಾಗುತ್ತದೆ ನೀವು ಸಂಯೋಜಿಸಲು ಇದು ಆಸಕ್ತಿದಾಯಕವಾಗಿರುತ್ತದೆ ಮತ್ತು ಹೀಗೆ ಇದು ಇವಾಲ್ವೇಷನ್ಗಾಗಿ ನಾವು ನಂಬುವ ಎವಲ್ಯೂಯೇಷನ್ಗಿಂತ ಕಲಿಕೆಯು ಹೆಚ್ಚು ಮುಖ್ಯವಾಗಿದೆ ಆದರೆ ನಮ್ಮ ಪ್ರೇಕ್ಷಕರಿಗೆ ಎವಲ್ಯೂಯೇಷನ್ ಮುಖ್ಯವಾಗಿದೆ ಎಂದು ನಮಗೆ ತಿಳಿದಿದೆ ಎವಲ್ಯೂಯೇಷನ್ ಟು ಫೋಲ್ಡ್ ಇರುತ್ತದೆ ಮೊದಲನೆಯದು ಅಸೈನ್ಮೆಂಟ್ ಮೂಲಕ ಪ್ರತಿ ವಾರ ಒಂದು ಅಸೈನ್ಮೆಂಟ್ ಇರುತ್ತದೆ ಸಾಮಾನ್ಯವಾಗಿ ಸುಮಾರು ಹತ್ತು ಪ್ರಶ್ನೆಗಳು ಮತ್ತು ಅವೆಲ್ಲವೂ ಅಥವಾ ಅವುಗಳಲ್ಲಿ ಹೆಚ್ಚಿನವು ಬಹು ಆಯ್ಕೆಯ ಪ್ರಶ್ನೆಗಳಾಗಿರುತ್ತದೆ ಎಲ್ಲಾ ನಾಲ್ಕು ಅಸೈನ್ಮೆಂಟ್ಗಳು ಒಟ್ಟಾಗಿ ಇಪ್ಪತ್ತೈದು ಶೇಕಡಾ ಅಂಕಗಳನ್ನು ಇಪ್ಪತ್ತೈದು ಶೇಕಡಾ ವೆಯಿಟೇಜ್ ಅನ್ನು ಅಂತಿಮ ಅಂಕಗಳ ಕಡೆಗೆ ಒಯ್ಯುತ್ತವೆ ಕೋರ್ಸ್ನ ಕೊನೆಯಲ್ಲಿ ವಿವಿಧ ಸ್ಥಳಗಳಲ್ಲಿ ಪ್ರೊಕ್ಟೊರ್ಡ್ ಪರೀಕ್ಷೆ ಇರುತ್ತದೆ ಇದು ಕಂಪ್ಯೂಟರ್ ಅಲ್ಲಿರುತ್ತದೆ ಮತ್ತೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಆಧರಿಸಿರುತ್ತದೆ ಮತ್ತು ಇವುಗಳು ಈ ಪರೀಕ್ಷೆಯು ನೀಡಲಾದ ಅಸೈನ್ಮೆಂಟ್ಗಳ ಸಾಲಿನಲ್ಲಿರುತ್ತದೆ ಮತ್ತು ಈ ಪರೀಕ್ಷೆಯು ಎಂಭತ್ತೈದು ಶೇಕಡಾ ವೆಯಿಟ್ ಅನ್ನು ಅಂತಿಮ ಅಂಕಗಳ ಕಡೆಗೆ ಒಯ್ಯುತ್ತದೆ ಮತ್ತು ನೀವು ಈಗಾಗಲೇ ತಿಳಿದಿರುವಂತೆ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಆಯ್ಕೆ ಮಾಡುವ ಜನರು ತಮ್ಮ ಕಾರ್ಯ ನಿರ್ವಹಣೆ ಅನ್ನು ಅವಲಂಬಿಸಿ ಪ್ರಮಾಣಪತ್ರಕ್ಕೆ ಅರ್ಹರಾಗಿರುತ್ತಾರೆ NPTEL ವೆಬ್ಸೈಟ್ ಅಲ್ಲಿ ವಿವರಗಳನ್ನು ನೀಡಲಾಗಿದೆ ಎಂದು ನಾನು ಭಾವಿಸುತ್ತೇನೆ ಅವು ಕಾಲಕಾಲಕ್ಕೆ ಬದಲಾಗುತ್ತಲೇ ಇರುತ್ತವೆ ನಾನು ಸಾಮಾನ್ಯವಾಗಿ ನಿರ್ದಿಷ್ಟ ಶೇಕಡಾವಾರು ತನಕ ನೀವು ಭಾಗವಹಿಸುವಿಕೆ ಪ್ರಮಾಣಪತ್ರವನ್ನು ಪಡೆಯುತ್ತೀರಿ ಮತ್ತು ನಂತರ ನೀವು ಪರ್ಫಾರ್ಮೆನ್ಸ್ನ ಮಟ್ಟವನ್ನು ಅವಲಂಬಿಸಿ ಮೂರು ಇತರ ಪ್ರಮಾಣಪತ್ರಗಳನ್ನು ಪಡೆಯುತ್ತೀರಿ ಅಂತಿಮವು ಗೋಲ್ಡ್ ಸ್ಟಾರ್ ಮತ್ತು ಮುಂತಾದವುಗಳೊಂದಿಗೆ ಏನನ್ನಾದರೂ ಹೊಂದಿದೆ ಎಂದು ನಾನು ಭಾವಿಸುತ್ತೇನೆ ನೀವು NPTEL ವೆಬ್ಸೈಟ್ನಲ್ಲಿ ವಿವರಗಳನ್ನು ನೋಡಬಹುದು ಈ ಪ್ರಶ್ನೆಗಳನ್ನು ಸ್ಪೆಕ್ಟ್ರಮ್ನಾದ್ಯಂತ ಇರುವಂತೆ ವಿನ್ಯಾಸಗೊಳಿಸಲಾಗುವುದು ನಾವು ಸಾಮಾನ್ಯವಾಗಿ ಗುರಿಯಿರುವುದೇನೆಂದರೆ ಸುಮಾರು ಮೂವತ್ತು ಪ್ರತಿಶತ ಪ್ರಶ್ನೆಗಳು ಕೋರ್ಸ್ ತೆಗೆದುಕೊಳ್ಳುತ್ತಿರುವ ಎಲ್ಲ ಜನರಿಗೆ ಅನುಕೂಲಕರವಾಗಿರುತ್ತದೆ ಕೋರ್ಸ್ನ ಎಲ್ಲಾ ಭಾಗವಹಿಸುವವರು ಸುಮಾರು ಮೂವತ್ತು ಪ್ರತಿಶತ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗುತ್ತದೆ ತೊಡಗಿಸಿಕೊಳ್ಳುವಿಕೆ ಕೌಶಲ್ಯ ಮತ್ತು ಆಸಕ್ತಿಯ ಮಟ್ಟವನ್ನು ಅವಲಂಬಿಸಿ ಮೂವತ್ತರಿಂದ ಎಂಭತ್ತರವರೆಗೆ ಉತ್ತರಿಸಲು ಸಾಧ್ಯವಾಗುತ್ತದೆ ಮತ್ತು ಕೊನೆಯ ಇಪ್ಪತ್ತು ಪ್ರತಿಶತವನ್ನು ಪಡೆಯಲು ಒಬ್ಬರು ನಿಜವಾಗಿಯೂ ಉತ್ತಮವಾಗಿರಬೇಕು ನಾವು ಸಾಮಾನ್ಯವಾಗಿ ನಮ್ಮ ಅಸೈನ್ಮೆಂಟ್ಗಳನ್ನು ಮತ್ತು ಪರೀಕ್ಷೆಗಳನ್ನು ವಿನ್ಯಾಸಗೊಳಿಸುವ ವಿಧಾನವಾಗಿದೆ ಸೈಟ್ನಲ್ಲಿ ನಿಮಗೆ ಲಭ್ಯವಿರುವ ಮೆಟೀರಿಯಲ್ಗಳಾಗಿ ಉಪನ್ಯಾಸಗಳ ಸಮಯದಲ್ಲಿ ಹೆಚ್ಚಿನ ಹೆಚ್ಚುವರಿ ಮೆಟೀರಿಯಲ್ಗಳನ್ನು ಸೂಚಿಸಲಾಗುವುದು ಮತ್ತು ಹೀಗೆ ಹಲವು ಉತ್ತಮ ತಿಳುವಳಿಕೆ ಮತ್ತು ಮೆಟೀರಿಯಲ್ನ ಮೆಚ್ಚುಗೆಗಾಗಿ ನೀವು ಅವರ ಮೂಲಕ ಹೋದರೆ ಅದು ನಿಜವಾಗಿಯೂ ಒಳ್ಳೆಯದು ಅವುಗಳಲ್ಲಿ ಕೆಲವು ಹೆಚ್ಚುವರಿ ಮೆಟೀರಿಯಲ್ಗಳಾಗಿವೆ ಅವುಗಳಲ್ಲಿ ಕೆಲವ ನ್ನು ನಾವು ನಿಜವಾಗಿಯೂ ಭಾವಿಸುತ್ತೇವೆ ಅಂದರೆ ನೀವು ಆ ವೀಡಿಯೊಗಳು ಮತ್ತು ಆ ಫಿಗರ್ಗಳನ್ನು ನೋಡಬೇಕು ಮತ್ತು ಓದುವುದು ಮತ್ತು ಕೋರ್ಸ್ನ ಉತ್ತಮ ಮೆಚ್ಚುಗೆಗಾಗಿ ಆ ಓದುವ ಅಸೈನ್ಮೆಂಟ್ನ ಮೂಲಕ ಹೋಗಬೇಕು ಎಂದು ನಾನು ನಿಜವಾಗಿಯೂ ಭಾವಿಸುತ್ತೇನೆ ಆದ್ದರಿಂದ ನಾನು ಸ್ವಲ್ಪಮಟ್ಟಿಗೆ ಕಡ್ಡಾಯವಾಗಿ ಹೇಳುತ್ತೇನೆ ಅದರಿಂದ ನಾವು ನಿಮಗೆ ಪ್ರಶ್ನೆಗಳನ್ನೂ ಕೇಳಬಹುದು ಹೆಚ್ಚುವರಿ ಮೆಟೀರಿಯಲ್ಗಳಾಗಿ ಸ್ಪಷ್ಟವಾಗಿ ಸೂಚಿಸಲಾದ ಇತರವುಗಳು ನಿಮಗೆ ಬಿಟ್ಟಿದ್ದು ನೀವು ಹೋಗಿ ಅವುಗಳನ್ನು ಉತ್ತಮ ತಿಳುವಳಿಕೆಗಾಗಿ ಓದಬಹುದು ಮತ್ತು ಇತ್ಯಾದಿ ಇದು ಈ ಕೋರ್ಸ್ಗೆ ಬಳಸಲಾಗುವ ರೆಫರೆನ್ಸ್ ಪುಸ್ತಕಗಳ ಮುಖಪುಟವಾಗಿದೆ ಇದು ಕ್ಯಾಂಪ್ಬೆಲ್ ಮತ್ತು ರೀಸ್ ಅವರ "ಬಯಾಲಜಿ" ಇದು ಇಲ್ಲಿ ಏಳನೇ ಎಡಿಷನ್ ಆಗಿದೆ ಇದು ಅಂತರರಾಷ್ಟ್ರೀಯ ಎಡಿಷನ್ ಆಗಿದೆ ದೇಶದ ನಿರ್ದಿಷ್ಟ ಎಡಿಷನ್ಗಳು ವಿಭಿನ್ನವಾಗಿ ಕಾಣಿಸಬಹುದು ಇದು ಸ್ವಲ್ಪ ಸಮಯದ ಹಿಂದೆ ಬಂದ ಏಳನೇ ಎಡಿಷನ್ ಆಗಿದೆ ಈಗ ನಾವು ಹತ್ತನೇ ಎಡಿಷನ್ ಅಲ್ಲಿದ್ದೇವೆ ಆದಾಗ್ಯೂ ನಾನು ಏಳನೇ ಎಂಟನೇ ಮತ್ತು ಹತ್ತನೇ ಎಡಿಷನ್ಗಳ ಕಂಟೆಂಟ್ಗಳ ಟೇಬಲ್ನ ಮೂಲಕ ಹೋಗಿದ್ದೇನೆ ವ್ಯತ್ಯಾಸಗಳಿವೆ ಆದರೆ ಜೀವಶಾಸ್ತ್ರಕ್ಕೆ ಆರಂಭಿಕ ಮಾನ್ಯತೆಗಾಗಿ ಆ ವ್ಯತ್ಯಾಸಗಳು ಅಪ್ರಸ್ತುತವಾಗುತ್ತದೆ ಆದ್ದರಿಂದ ನೀವು ಈ ಬಗ್ಗೆ ಚಿಂತಿಸಬೇಕಾಗಿಲ್ಲ ಇದು ಮತ್ತೊಂದು ದಪ್ಪ ಪುಸ್ತಕವಾಗಿದೆ ಮತ್ತು ಈಗ ಲಭ್ಯವಿರುವ ಮಾಹಿತಿಯಿಂದಾಗಿ ಯಾವುದೇ ಜೀವಶಾಸ್ತ್ರದ ಪುಸ್ತಕವು ಸಮಂಜಸವಾದ ದಪ್ಪ ಪುಸ್ತಕವಾಗಿದೆ ನಾವು ಅದರ ಎಲ್ಲಾ ಭಾಗಗಳನ್ನು ನೋಡುವುದಿಲ್ಲ ನಾವು ಈ ಪುಸ್ತಕದಲ್ಲಿ ಕೆಲವು ಅಧ್ಯಾಯಗಳು ಮತ್ತು ಕೆಲವು ಅಧ್ಯಾಯಗಳ ಕೆಲವು ವಿಭಾಗಗಳನ್ನು ನೋಡುತ್ತೇವೆ ಯಾರಾದರೂ ಆಸಕ್ತಿ ಹೊಂದಿದ್ದರೆ ಈ ನಿರ್ದಿಷ್ಟ ಪುಸ್ತಕದಲ್ಲಿ ನಾವು ಯಾವ ಅಧ್ಯಾಯಗಳನ್ನು ಮಾಡಲಿದ್ದೇವೆ ಎಂಬುದನ್ನು ನಾವು ಅವರಿಗೆ ಸೂಚಿಸಬಹುದು ಇವುಗಳು ರೆಫರೆನ್ಸ್ ಪುಸ್ತಕಗಳಾಗಿವೆ ಆದ್ದರಿಂದ ಅವರು ವಿಷಯವನ್ನು ಉದ್ದೇಶಿಸಿರುವ ರೀತಿಯಲ್ಲಿ ಮತ್ತು ಇತ್ಯಾದಿಗಳಲ್ಲಿ ನಾವು ಅವುಗಳನ್ನು ಅನುಸರಿಸುವುದಿಲ್ಲ ನಾವು ಅವರಿಂದ ಮಾಹಿತಿಯನ್ನು ತೆಗೆದುಕೊಳ್ಳುತ್ತೇವೆ ಈ ಕೋರ್ಸ್ಗೆ ರೆಫರೆನ್ಸ್ ಪುಸ್ತಕವಾಗಿ ಶಿಫಾರಸು ಮಾಡಲಾದ ಇನ್ನೊಂದು ಪುಸ್ತಕವೆಂದರೆ ಜೆರಾಲ್ಡ್ ಕಾರ್ಪ್ ಅವರ ಸೆಲ್ ಮತ್ತು ಮಾಲಿಕ್ಯುಲರ್ ಬಯಾಲಜಿ ಇದೂ ಒಂದು ಒಳ್ಳೆಯ ಪುಸ್ತಕ ಇದು 'ಕಾನ್ಸೆಪ್ಟ್ ಅಂಡ್ ಎಕ್ಸ್ಪರಿಮೆಂಟ್ ಎಂಬ ಉಪಶೀರ್ಷಿಕೆಯನ್ನು ಹೊಂದಿದೆ ಅದೊಂದು ಒಳ್ಳೆಯ ಪುಸ್ತಕವೂ ಹೌದು ಈ ಪುಸ್ತಕಗಳು ನಿಮ್ಮ ಕೈಗೆ ಸಿಕ್ಕರೆ ನೀವು ಅವುಗಳನ್ನು ಓದಿದರೆ ಒಳ್ಳೆಯದು ಈಗ ನಾವು ಜೀವಶಾಸ್ತ್ರ ವನ್ನು ನೋಡಲು ಪ್ರಾರಂಭಿಸೋಣ ಸರಿ ನೀವು ಜೀವಶಾಸ್ತ್ರ ಎಂದು ಯೋಚಿಸಿದಾಗ ಅದು ನಿಮ್ಮ ಮನಸ್ಸಿಗೆ ಏನನ್ನು ತರುತ್ತದೆ ನಾನು ಕೆಲವು ಹೋಮೋಜಿನಿಯಸ್ ವಿದ್ಯಾರ್ಥಿಗಳೊಂದಿಗೆ ವ್ಯವಹರಿಸಲು ಬಳಸುತ್ತಿದ್ದೇನೆ ಅವರ ಮನಸ್ಸಿಗೆ ಏನು ಬರುತ್ತದೆ ಎಂದು ನನಗೆ ತಿಳಿದಿದೆ ನಾನು ಅವರಿಗೆ ಹೇಳುತ್ತೇನೆ ಸ್ವಲ್ಪ ಸಮಯದ ನಂತರ ಅದನ್ನು ನಿಮಗೆ ಹೇಳುತ್ತೇನೆ ನಿಮ್ಮ ಮನಸ್ಸಿಗೆ ಏನು ಬರುತ್ತದೆ ನಿಮ್ಮ ಹಿನ್ನೆಲೆಯ ಆಧಾರದ ಮೇಲೆ ನೀವು ಜೀವಶಾಸ್ತ್ರದ ಬಗ್ಗೆ ಯೋಚಿಸಿದಾಗ ನಿಮ್ಮ ಮನಸ್ಸಿನಲ್ಲಿ ಆಶ್ಚರ್ಯದ ಒಂದು ನಿರ್ದಿಷ್ಟ ಅಂಶವಿದೆ ಎಂದು ನಾನು ಭಾವಿಸುತ್ತೇನೆ ನಿಮಗೆ ಅರ್ಥವಾಗದ ನಮಗೆ ಅರ್ಥವಾಗದ ಎಷ್ಟೋ ವಿಷಯಗಳಿವೆ ನಾವು ಜೀವಶಾಸ್ತ್ರವನ್ನು ಹತ್ತಿರದಿಂದ ನೋಡಿದಾಗ ನಾವು ಆಕರ್ಷಿತರಾಗುತ್ತೇವೆ ಜೀವಶಾಸ್ತ್ರದಿಂದ ಕಲಿಯಲು ತುಂಬಾ ಇದೆ ಮತ್ತು ಈ ಎಲ್ಲಾ ಅಂಶಗಳು ನಿಜವಾಗಿಯೂ ಅದ್ಭುತವಾಗಿವೆ ಅದೇ ಸಮಯದಲ್ಲಿ ನೀವು ಸಾಮಾನ್ಯವಾಗಿ ಇಂಜಿನಿಯರ್ಗಳಾಗಿರುವ ನನ್ನ ವಿದ್ಯಾರ್ಥಿಗಳನ್ನು ಕೇಳಿದರೆ ಅವರಿಗೆ ಜೀವಶಾಸ್ತ್ರದ ಬಗ್ಗೆ ಭಯವಿದೆ ಹೆಚ್ಚಾಗಿ ಅವರು ಶಾಲೆಯಲ್ಲಿ ಜೀವಶಾಸ್ತ್ರಕ್ಕೆ ಒಡ್ಡಿಕೊಂಡ ರೀತಿಯಿಂದಾಗಿ ಬೇರೇನೂ ಇಲ್ಲ ಆದ್ದರಿಂದ ನಾವು ಇಲ್ಲಿ ಎಲ್ಲಾ ಇಂಜಿನಿಯರ್ಗಳಿಗೆ ಪರಿಚಯಾತ್ಮಕ ಕೋರ್ಸ್ ಅನ್ನು ಹೊಂದಿದ್ದೇವೆ ಸಾಮಾನ್ಯವಾಗಿ ಅವರ ಮೂರನೇ ಸೆಮಿಸ್ಟರ್ನಲ್ಲಿ ಈಗ ಇದು ಸ್ವಲ್ಪ ನಂತರದ ಸೆಮಿಸ್ಟರ್ಗಳಲ್ಲಿದೆ ಎಂದು ನಾನು ಭಾವಿಸುತ್ತೇನೆ ಅಲ್ಲಿ ನಾವು ಅವುಗಳನ್ನು ಪಡೆಯುವಲ್ಲಿ ಕೇಳುವ ಮೂಲಕ ಜೀವಶಾಸ್ತ್ರದ ಭಯವನ್ನು ಹೋಗಲಾಡಿಸುವಲ್ಲಿ ಕೆಲಸ ಮಾಡುತ್ತೇವೆ ಕಾರಣವನ್ನು ನಾನು ನಿಮಗೆ ಹೇಳುತ್ತೇನೆ ಹೆಚ್ಚಾಗಿ ಈ ಶತಮಾನದ ಎಂಜಿನಿಯರ್ಗಳು ಅವರು ಕೊಡುಗೆ ನೀಡುವ ಕ್ಷೇತ್ರದ ವಿಷಯದಲ್ಲಿ ಜೀವಶಾಸ್ತ್ರದ ಕೆಲವು ಅಂಶಗಳೊಂದಿಗೆ ಇಂಟರ್ಫೇಸ್ ಮಾಡಬಹುದು ಮತ್ತು ಆ ಕ್ಷೇತ್ರಕ್ಕೆ ಭಯಪಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಮತ್ತು ಅದರ ಬಗ್ಗೆ ಭಯಪಡಲು ಏನೂ ಇಲ್ಲ ಅದು ಮನಸ್ಸಿಗೆ ಬರಬಹುದಾದ ಮತ್ತೊಂದು ಅಂಶವಾಗಿದೆ ಯಾವುದೇ ಸಂದರ್ಭದಲ್ಲಿ ಬಹಳಷ್ಟು ಭರವಸೆಗಳಿವೆ ಜೀವಶಾಸ್ತ್ರದಿಂದ ಬಹಳಷ್ಟು ನಿರೀಕ್ಷೆಗಳಿವೆ ವಿಶೇಷವಾಗಿ ಈ ಶತಮಾನದಲ್ಲಿ ಹಾಗಾದರೆ ನಾವು ಜೀವಶಾಸ್ತ್ರವನ್ನು ಏಕೆ ತಿಳಿದುಕೊಳ್ಳಬೇಕು ಮೊದಲನೆಯದಾಗಿ ಮನುಕುಲವನ್ನು ಎದುರಿಸುವ ಸವಾಲುಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವುದು ನಿಮಗೆ ಗೊತ್ತಾ ಐತಿಹಾಸಿಕವಾಗಿ ಹೇಳುವುದಾದರೆ ಬಹುಶಃ ಒಂದು ಶತಮಾನದ ಹಿಂದೆ ನಮಗೆ ತಿಳಿದಿರುವ ಇತಿಹಾಸದ ಪ್ರಕಾರ ವಿಮಾನಗಳು ಸಾಧ್ಯವಾಯಿತು ಮತ್ತು ವಿಮಾನಗಳು ಹಾರುವ ಹಕ್ಕಿಯಿಂದ ಸ್ಫೂರ್ತಿ ಪಡೆದವು ಎಂದು ನಮಗೆಲ್ಲರಿಗೂ ತಿಳಿದಿದೆ ಮನುಷ್ಯನು ಹಕ್ಕಿ ಹಾರುತ್ತಿರುವುದನ್ನು ನೋಡಿದನು ಅವನು ಅಥವಾ ಅವಳು ಆ ದಾರಿಯಲ್ಲಿ ಹಾರಲು ಬಯಸಿದ್ದರು ಮತ್ತು ಆದ್ದರಿಂದ ವಿಮಾನಗಳನ್ನು ಬಳಸಿ ಆ ರೀತಿಯಲ್ಲಿ ಹಾರಲು ಸಾಧ್ಯವಾಯಿತು ಇದು ಸುಲಭದ ಕೆಲಸವಾಗಿರಲಿಲ್ಲ ಆದರೆ ಅಂತಿಮವಾಗಿ ಮಾನವಕುಲವು ಅಲ್ಲಿಗೆ ಬಂದಿತು ಮತ್ತು ಇತ್ತೀಚಿನ ದಿನಗಳಲ್ಲಿ ಇದು ನಾವು ಲಘುವಾಗಿ ತೆಗೆದುಕೊಳ್ಳುವ ಪ್ರಯಾಣದ ಅತ್ಯಂತ ಪ್ರಮಾಣಿತ ರೂಪವಾಗಿದೆ ಸುಸ್ಥಿರತೆ ಇದು ಇಂದಿನ ದಿನಗಳಲ್ಲಿ ಬಹಳ ದೊಡ್ಡ ಅಂಶವಾಗಿದೆ ಮತ್ತು ನಾವು ಏನೇ ಮಾಡಿದರೂ ನಾವು ಸುಸ್ಥಿರ ಶೈಲಿಯಲ್ಲಿ ಮಾಡಲು ಇಷ್ಟಪಡುತ್ತೇವೆ ಇದರಿಂದ ನಾವು ನಮ್ಮ ಪ್ಲಾನೆಟ್ ಅನ್ನು ಹಾಳು ಮಾಡಬಾರದು ಮತ್ತು ಮುಂದಿನ ಪೀಳಿಗೆಗೆ ನಾವು ಸಾಧ್ಯವಾದಷ್ಟು ಉತ್ತಮ ಸ್ಥಿತಿಯಲ್ಲಿ ಬಿಡುತ್ತೇವೆ ನಾವು ಸಾಮಾನ್ಯವಾಗಿ ಗುರುತಿಸಲು ವಿಫಲರಾಗಿರುವುದು ಜೀವಶಾಸ್ತ್ರವು ಈಗಾಗಲೇ ಸಮರ್ಥನೀಯ ವಿಧಾನಗಳನ್ನು ಕಂಡುಕೊಂಡಿದೆ ಈ ಭೂಮಿಯು ಪ್ರಾಯಶಃ 4 5 ಶತಕೋಟಿ ವರ್ಷಗಳಷ್ಟು ಹಳೆಯದು ಸುಮಾರು ಅರವತ್ತೈದು ದಶಲಕ್ಷ ವರ್ಷಗಳ ಹಿಂದೆ ಸಸ್ತನಿಗಳು ಅಭಿವೃದ್ಧಿ ಹೊಂದಿದವು ಮನುಕುಲ ಮಾನವರು ಸುಮಾರು ಐವತ್ತು ದಶಲಕ್ಷ ವರ್ಷಗಳ ಹಿಂದೆ ಅಭಿವೃದ್ಧಿ ಹೊಂದಿದ್ದಾರೆ ಸುಮಾರು ಕೆಲವು ದಶಲಕ್ಷ ವರ್ಷಗಳ ಹಿಂದೆ ಮತ್ತು ಭೂಮಿಯು ಸ್ವತಃ ಶತಕೋಟಿ ವರ್ಷಗಳವರೆಗೆ ಇದೆ ಆದ್ದರಿಂದ ಸುಮಾರು 4 5 ಶತಕೋಟಿ ವರ್ಷಗಳು ಮತ್ತು ಜೀವನವು ಕೆಲವು ಶತಕೋಟಿ ವರ್ಷಗಳ ಹಿಂದೆ ವಿಕಸನಗೊಂಡಿತು ಮತ್ತು ಕಾಲಾನಂತರದಲ್ಲಿ ಜೀವಶಾಸ್ತ್ರವು ಸಮರ್ಥನೀಯ ಶೈಲಿಯಲ್ಲಿ ಕೆಲಸಗಳನ್ನು ಮಾಡುವ ವಿಧಾನಗಳನ್ನು ಕಂಡುಹಿಡಿದಿದೆ ಜೀವ ರೂಪಗಳು ವಿಕಸನಗೊಂಡಿವೆ ಕನಿಷ್ಠ ಲಕ್ಷಾಂತರ ವರ್ಷಗಳವರೆಗೆ ಅಥವಾ ಶತಕೋಟಿ ವರ್ಷಗಳವರೆಗೆ ತಮ್ಮ ಸುತ್ತಮುತ್ತಲಿನ ಪರಿಸರದೊಂದಿಗೆ ಸಾಮರಸ್ಯದಿಂದ ಸಹ ಅಸ್ತಿತ್ವದಲ್ಲಿವೆ ಆದ್ದರಿಂದ ಎಲ್ಲವೂ ಇಲ್ಲಿದೆ ನಾವು ಅದನ್ನು ನೋಡಬೇಕು ಮತ್ತು ಜೀವಶಾಸ್ತ್ರದಿಂದ ಕಲಿಯಬೇಕು ಮತ್ತು ಸುಸ್ಥಿರ ಜೀವನವನ್ನು ನಡೆಸಲು ಆ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಪ್ರಸ್ತುತ ದಿನಗಳಲ್ಲಿ ಸುಸ್ಥಿರತೆಯು ನಮ್ಮ ಮುಂದೆ ಬಹಳ ದೊಡ್ಡ ಸವಾಲಾಗಿದೆ ಆದ್ದರಿಂದ ನಿಮಗೆ ಪರಿಹಾರಗಳ ಅಗತ್ಯವಿದ್ದರೆ ಜೀವಶಾಸ್ತ್ರವು ಅದನ್ನು ಹೇಗೆ ಮಾಡುತ್ತದೆ ಎಂಬುದನ್ನು ನೋಡಿ ಮತ್ತು ಅದು ಅಲ್ಲಿದೆ ಮತ್ತು ನಾವು ಬಹುಶಃ ಅವುಗಳಲ್ಲಿ ಕೆಲವನ್ನು ಹೊಂದಿಕೊಳ್ಳುವ ಅಗತ್ಯವಿದೆ ನೀವು ಈ ವೀಡಿಯೊಗಳನ್ನು ನೋಡಬೇಕೆಂದು ನಾನು ಬಯಸುತ್ತೇನೆ ಅವುಗಳಲ್ಲಿ ಮೂರು ಇವೆ ನಾನು ಪಟ್ಟಿ ಮಾಡುತ್ತೇನೆ ಮತ್ತು ನಂತರ ಅವರ ಬಗ್ಗೆ ಮಾತನಾಡುತ್ತೇನೆ ಮಿಮಿಕ್ರಿ ಮೂಲಕ ವಿನ್ಯಾಸ ಇದು ಕೋರ್ಸ್ ಮೆಟೀರಿಯಲ್ಗಳೊಂದಿಗೆ pdf ಫೈಲ್ ಆಗಿ ನಿಮಗೆ ಲಭ್ಯವಿರುವ ಫೈಲ್ ಇರುತ್ತದೆ ಇದು ಆ ಫೈಲ್ನಲ್ಲಿ ಕ್ಲಿಕ್ ಮಾಡಬಹುದಾದ ಲಿಂಕ್ ಆಗಿರುತ್ತದೆ ಇದು ಪ್ರತಿ ಉಪನ್ಯಾಸದೊಂದಿಗೆ ಲಭ್ಯವಿರುತ್ತದೆ ಈ ವೀಡಿಯೋಗಳು ಅಥವಾ ಪೇಪರ್ಗಳು ಅಥವಾ ಫಿಗರ್ಗಳು ಮತ್ತು ಹೀಗೆ ಎಲ್ಲವನ್ನೂ ವೀಕ್ಷಿಸಲು ನೀವು ಹೋಗಿ ಮತ್ತು ಇವುಗಳ ಮೇಲೆ ಸೂಕ್ತವಾಗಿ ಕ್ಲಿಕ್ ಮಾಡಿ ಸ್ಪಷ್ಟ ಕಾರಣಗಳಿಗಾಗಿ ಅವುಗಳನ್ನು ಇಲ್ಲಿ ಸೇರಿಸಲಾಗುವುದಿಲ್ಲ ಆದರೆ ಅವು ತುಂಬಾ ಒಳ್ಳೆಯ ವೀಡಿಯೊಗಳು ಮೊದಲನೆಯದು ಮಿಮಿಕ್ರಿ ಮೂಲಕ ವಿನ್ಯಾಸವಾಗಿದೆ ಜೀವಶಾಸ್ತ್ರವು ಬಳಸುವ ತತ್ವಗಳನ್ನು ಬಳಸಿಕೊಂಡು ನಾವು ಬಳಸುವ ವಸ್ತುಗಳ ವಿನ್ಯಾಸದ ಬಗ್ಗೆ ಇದು ಮಾತನಾಡುತ್ತದೆ ಸರಿ ಆದ್ದರಿಂದ ಬಯೋ ಮಿಮಿಕ್ರಿ ನಾವು ಬಯೋಲಾಜಿಕಲ್ ಅಂಶಗಳನ್ನು ಅನುಕರಿಸಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಅದು ಉತ್ತಮವಾದ ಸಣ್ಣ ವೀಡಿಯೊ ಆಗಿದೆ ಸುಮಾರು ಮೂರರಿಂದ ನಾಲ್ಕು ನಿಮಿಷಗಳವರೆಗೆ ಇರಬಹುದು ನಂತರ ಸುಸ್ಥಿರ ಕೋನದಿಂದ ಬಯೋ ಮಿಮಿಕ್ರಿ ಜನೈನ್ ಬೆನ್ಯೂಸ್ ಬಯೋ ಮಿಮಿಕ್ರಿ ಅಂಶಗಳಲ್ಲಿ ಪ್ರಸಿದ್ಧ ವ್ಯಕ್ತಿ ಇದು ಮತ್ತೊಮ್ಮೆ ಚಿಕ್ಕ ವೀಡಿಯೊ ಆಗಿದೆ ಸುಮಾರು ಮೂರರಿಂದ ನಾಲ್ಕು ನಿಮಿಷಗಳವರೆಗೆ ಇರಬಹುದು ಕೊನೆಯದು ಬಯೋ ಮಿಮಿಕ್ರಿ ಸ್ವಲ್ಪ ಹಳೆಯದು ಆದರೆ ಬಹಳ ಪ್ರಸ್ತುತವಾಗಿದೆ ಸರಿಯೇ ಇದರಲ್ಲಿ ಜನೈನ್ ಬೆನ್ಯೂಸ್ ವಿವಿಧ ಉದಾಹರಣೆಗಳ ಬಗ್ಗೆ ಮಾತನಾಡುತ್ತಾರೆ ನಿಮಗೆ ಗೊತ್ತಾ ತಿಮಿಂಗಿಲ ಅವಳು ಈ ಬಗ್ಗೆ ಮಾತನಾಡುತ್ತಾಳೆ ಒಂದು ತಿಮಿಂಗಿಲವು ಮೇಲ್ಮೈಯನ್ನು ಹೊಂದಿದ್ದು ಅದರ ಮೇಲೆ ಬ್ಯಾಕ್ಟೀರಿಯಾಗಳು ಅಂಟಿಕೊಳ್ಳುವುದಿಲ್ಲ ಮತ್ತು ಬೆಳೆಯಲು ಅನುಮತಿಸುವುದಿಲ್ಲ ಸರಿ ಮತ್ತು ಅದರ ಬಗ್ಗೆ ಯೋಚಿಸಿ ನಾವು ಅಂತಹ ಕೆಲವು ಮೇಲ್ಮೈ ಹೊಂದಿದ್ದರೆ ಯಾವುದೇ ಲೇಪನವಿಲ್ಲ ಹಾಗೆ ಏನೂ ಇಲ್ಲ ಇದು ಕೇವಲ ಮೇಲ್ಮೈಯ ಸ್ವಭಾವವಾಗಿದೆ ಅದು ನಮಗೆ ತಿಳಿದಿರುವಂತೆ ಬಹಳಷ್ಟು ಕೆಟ್ಟ ವಿಷಯಗಳನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾವನ್ನು ಅನುಮತಿಸುವುದಿಲ್ಲ ಸೋಂಕುಗಳು ಬ್ಯಾಕ್ಟೀರಿಯಾವನ್ನು ಬೆಳೆಯಲು ಅನುಮತಿಸುವುದಿಲ್ಲ ಇದು ಮೇಲ್ಮೈ ಆದ್ದರಿಂದ ಅದರ ಬಗ್ಗೆ ಯೋಚಿಸಿ ನಮ್ಮ ಆಸ್ಪತ್ರೆಗಳಲ್ಲಿ ಮೈಕ್ರೋ ಸ್ಕೇಲ್ ಅಲ್ಲಿ ನಾವು ಇದೇ ರೀತಿಯ ಮೇಲ್ಮೈಯನ್ನು ಹೊಂದಬಹುದಾದರೆ ಸೋಂಕಿನ ಸಮಸ್ಯೆಯು ನಿವಾರಣೆಯಾಗುತ್ತದೆ ಸರಿ ಆದ್ದರಿಂದ ಪರಿಣಾಮಗಳು ದೊಡ್ಡದಾಗಿದೆ ತಮ್ಮ ನೀರಿನ ಅವಶ್ಯಕತೆಗಳಿಗಾಗಿ ಗಾಳಿಯಲ್ಲಿ ತೇವಾಂಶವನ್ನು ಬಳಸುವ ಜೀರುಂಡೆಗಳಿವೆ ಅವುಗಳ ದೇಹ ರಚನೆ ಅಥವಾ ಅವುಗಳ ಅಸ್ಥಿಪಂಜರದ ಒಂದು ಭಾಗದ ರಚನೆಯು ಗಾಳಿಯಿಂದ ತೇವಾಂಶವನ್ನು ಸೆರೆಹಿಡಿಯುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಇದು ತುಂಬಾ ಶುಷ್ಕ ಸ್ಥಳಗಳಲ್ಲಿ ವಾಸಿಸುತ್ತದೆ ಮತ್ತು ಸಂಗ್ರಹಿಸಿದ ನೀರು ನೇರವಾಗಿ ಅದರ ಬಾಯಿಗೆ ಹೋಗುತ್ತದೆ ಮತ್ತು ಹೀಗೆ ಮತ್ತು ಕೆಲವು ರೀತಿಯ ರಚನೆಗಳನ್ನು ನೀರನ್ನು ಸೆರೆಹಿಡಿಯಲು ಬಳಸಬಹುದು ನಮ್ಮ ಸುತ್ತಲಿನ ಆರ್ದ್ರ ಗಾಳಿಯಂತೆ ವಿಶೇಷವಾಗಿ ಚೆನ್ನೈನಲ್ಲಿ ಇದು ತುಂಬಾ ಆರ್ದ್ರವಾಗಿರುತ್ತದೆ ಹಾಗಾಗಿ ಅದು ಸಾಧ್ಯವಾದರೆ ಬಹುಶಃ ನೀರಿನ ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ನಿಭಾಯಿಸಬಹುದು ಮತ್ತು ಈಗಾಗಲೇ ಇದನ್ನು ಮಾಡುತ್ತಿರುವ ಕಂಪನಿಗಳಿವೆ ನಮ್ಮಲ್ಲಿ ಇಲ್ಲದಿರಬಹುದು ನಮಗೆ ಅದರ ಬಗ್ಗೆ ಹೆಚ್ಚು ಪರಿಚಯವಿಲ್ಲದಿರಬಹುದು ಆದರೆ ನನ್ನ ವಿದ್ಯಾರ್ಥಿಗಳ ತಂದೆಯೊಬ್ಬರು ಇದನ್ನು ನಿಖರವಾಗಿ ಮಾಡುವ ಕಂಪನಿ ಅನ್ನು ಹೊಂದಿದ್ದಾರೆ ಎಂದು ನನಗೆ ತಿಳಿದಿದೆ ಮತ್ತು ಹೀಗೆ ಹಲವು ಆದ್ದರಿಂದ ವಿವಿಧ ಮಾರ್ಗಗಳಿವೆ ನಾನು ನಿಮಗೆ ಇನ್ನೂ ಒಂದು ಉದಾಹರಣೆಯನ್ನು ನೀಡುತ್ತೇನೆ ನಾವು ಸೌರ ಶಕ್ತಿಯನ್ನು ನೋಡುತ್ತಿದ್ದೇವೆ ಸರಿ ಇದು ಬೆಳಕನ್ನು ಸೆರೆಹಿಡಿಯಲು ರಾಸಾಯನಿಕ ಆಧಾರಿತ ಸೌರ ಕೋಶಗಳನ್ನು ಬಳಸುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಬೆಳಕು ಅದರ ಮೇಲೆ ಬೀಳುತ್ತದೆ ಮತ್ತು ಎಲೆಕ್ಟ್ರಾನ್ಗಳು ಅದರಿಂದ ಹೊರಬರುತ್ತವೆ ಮತ್ತು ನೀವು ವಿದ್ಯುತ್ ಅನ್ನು ಹೇಗೆ ಪಡೆಯುತ್ತೀರಿ ದ್ಯುತಿಸಂಶ್ಲೇಷಣೆಯು ಅದೇ ಕೆಲಸವನ್ನು ಅತ್ಯಂತ ಪರಿಣಾಮಕಾರಿ ಶೈಲಿಯಲ್ಲಿ ಮಾಡುತ್ತದೆ ಸರಿ ಆದ್ದರಿಂದ ನಾವು ಪ್ರಕೃತಿಯಲ್ಲಿ ದ್ಯುತಿಸಂಶ್ಲೇಷಣೆ ಮಾಡುವ ವಿಧಾನದಿಂದ ಸ್ಫೂರ್ತಿ ಪಡೆಯಬಹುದೇ ಮತ್ತು ಅದನ್ನು ಹೆಚ್ಚು ಪರಿಣಾಮಕಾರಿ ಸೌರ ಕೋಶಗಳಿಗೆ ಅನುವಾದಿಸಬಹುದೇ ಇದು ಇದೀಗ ಕೆಲಸ ಮಾಡುತ್ತಿರುವ ವಿಷಯ ಕೆಲವು ಮಟ್ಟದ ಯಶಸ್ಸು ಇದು ಸಂಪೂರ್ಣವಾಗಿ ಕಾರ್ಯಸಾಧ್ಯವಾಗುವ ಮೊದಲು ಬಹಳ ದೂರವಿದೆ ಮತ್ತು ಹೀಗೆ ಹಲವು ಆದ್ದರಿಂದ ನೀವು ಮಾಡಬಹುದಾದ ವಿವಿಧ ವಿಷಯಗಳಿವೆ ವಿಭಿನ್ನ ಆಲೋಚನೆಗಳು ನಾವು ಪ್ರಕೃತಿಯಿಂದ ಕಲಿಯಬಹುದಾದ ಮತ್ತು ನಮ್ಮ ಸ್ವಂತ ಅಗತ್ಯಗಳಿಗಾಗಿ ಅದನ್ನು ಬಳಸಿಕೊಳ್ಳುವ ವಿವಿಧ ವಿಧಾನಗಳು ಆದ್ದರಿಂದ ಈ ಮೂರು ವೀಡಿಯೊಗಳು ಮತ್ತು ಬಯೋ ಮಿಮಿಕ್ರಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಸಾಧ್ಯವಾಗುತ್ತದೆ ಎರಡನೆಯ ಕಾರಣ ಜೀವಶಾಸ್ತ್ರವನ್ನು ಅಧ್ಯಯನ ಮಾಡಲು ಎರಡನೇ ಕಾರಣವೆಂದರೆ ಜೀವಶಾಸ್ತ್ರವು ನಾವು ನಾವೆಲ್ಲರೂ ಬಯೋಲಾಜಿಕಲ್ ಜೀವಿಗಳು ನಮ್ಮ ಆರೋಗ್ಯ ದೈಹಿಕ ಮತ್ತು ಮಾನಸಿಕ ಎರಡೂ ಉತ್ತಮವಾಗಬಹುದೇ ನಾವೆಲ್ಲರೂ ನಾವೆಲ್ಲರೂ ನಿಮಗೆ ಒಳ್ಳೆಯದನ್ನು ಅನುಭವಿಸಲು ಬಯಸುತ್ತೇವೆ ರೋಗಗಳಿಲ್ಲದೆ ಒಳ್ಳೆಯವರಾಗಿರಿ ಮಾನಸಿಕವಾಗಿ ಜಾಗರೂಕರಾಗಿರಿ ಮಾನಸಿಕವಾಗಿ ಶಾಂತಿಯನ್ನು ಅನುಭವಿಸಿರಿ ಮತ್ತು ಹೀಗೆ ಹಲವು ಹಾಗೆ ಮಾಡಬಹುದೇ ಜೀವಶಾಸ್ತ್ರದ ಉತ್ತಮ ತಿಳುವಳಿಕೆಯ ಮೂಲಕ ಜೀವಕೋಶ ಅದರ ಪ್ರಕ್ರಿಯೆಗಳು ಒಟ್ಟಾರೆಯಾಗಿ ಸಿಸ್ಟಮ್ಗಳು ಖಂಡಿತವಾಗಿಯೂ ಹೌದು ಸ್ಥೂಲಕಾಯತೆಯಂತಹ ಸರಳ ವಿಷಯಗಳು ಸಹ ಸರಿಯಾಗಿ ಅರ್ಥವಾಗುವುದಿಲ್ಲ ಜನರು ಏಕೆ ಬೊಜ್ಜು ಹೊಂದುತ್ತಾರೆ ಎಂದು ನಿಮಗೆ ತಿಳಿದಿದೆಯೇ ಇದು ಇಲ್ಲಿ ಒಂದು ಸರಳವಾದ ಕ್ಯಾಲೋರಿ ಎಣಿಕೆಯ ರೀತಿಯ ಪರಿಸ್ಥಿತಿ ಅಲ್ಲ ಮತ್ತು ಆದ್ದರಿಂದ ನಾವು ಬಹಳಷ್ಟು ಉತ್ತಮ ಮತ್ತು ಆದ್ದರಿಂದ ಪುನರುತ್ಪಾದಕವಾಗಿ ಬಹಳಷ್ಟು ನೋವು ಇಲ್ಲದೆ ತಮ್ಮ ಸರಿಯಾದ ತೂಕದ ಜನರು ಪಡೆಯಲು ಎಂದು ಅರ್ಥಮಾಡಿಕೊಳ್ಳಬಹುದು ಇದು ಪ್ರಸ್ತುತ ಮಾಡಲಾಗುತ್ತದೆ ನೀವು ನೋಡಬೇಕೆಂದು ನಾನು ಬಯಸುವ ಒಂದೆರಡು ವೀಡಿಯೊಗಳಿವೆ ಮತ್ತು ಇವುಗಳು ನೋಡಲು ಅಗತ್ಯವಾದ ವೀಡಿಯೊಗಳಾಗಿವೆ ಎಂದು ನಾನು ಹೇಳುತ್ತೇನೆ ಹಾಗೆಯೇ ಮೊದಲ ಮೂರು ವೀಡಿಯೊಗಳಿವೆ ಮೊದಲನೆಯದು ಶೀಲಾ ನಿರೆನ್ಬರ್ಗ್ ಪ್ರೊಫೆಸರ್ ಶೀಲಾ ನಿರೆನ್ಬರ್ಗ್ ಅವರ 2011 ರ ಟೆಡ್ ಟಾಕ್ ಇದು ಕೃತಕ ರೆಟಿನಾ ಅಲ್ಲಿದೆ ಸರಿ ನೀವು ಹೊಂದಿರುವ ಇತರ ಕ್ಲಿಕ್ ಮಾಡಬಹುದಾದ PDF ಅಲ್ಲಿ ಲಭ್ಯವಿರುವ ಲಿಂಕ್ ಇದಾಗಿದೆ ಈ ವೀಡಿಯೋಗಳ ಮೂಲಕ ನೀವು ವೀಕ್ಷಿಸಿದಾಗ ನಿಮ್ಮ ಕ್ಷೇತ್ರವನ್ನು ನಿಮ್ಮ ಕ್ಷೇತ್ರದ ಅಂಶಗಳನ್ನು ಹೇಗೆ ದೊಡ್ಡ ಸಮಸ್ಯೆಗಳನ್ನು ದೊಡ್ಡ ಸವಾಲುಗಳನ್ನು ಪರಿಹರಿಸಲು ದೊಡ್ಡ ಸವಾಲುಗಳನ್ನು ನಿವಾರಿಸಲು ಇಲ್ಲಿ ನೀಡಲಾಗಿದೆ ಎಂಬುದನ್ನು ನೀವು ನೋಡಬೇಕೆಂದು ನಾನು ಬಯಸುತ್ತೇನೆ ಇದು ಕೃತಕ ರೆಟಿನಾ ಆಗಿದ್ದು ಹಾನಿಗೊಳಗಾದ ರೆಟಿನಾ ಹೊಂದಿರುವ ಜನರು ನೋಡಲು ಸಾಧ್ಯವಾಗುವ ವಿಧಾನದ ಬಗ್ಗೆ ಮಾತನಾಡುತ್ತಾರೆ ಇದರಲ್ಲಿ ಈಗಾಗಲೇ ಉತ್ತಮ ಮಟ್ಟದ ಯಶಸ್ಸು ಇದೆ ಇದು 2016 ಸ್ವಲ್ಪ ಹಳೆಯ 2011 ಆದ್ದರಿಂದ ಅದರ ನಂತರ ಸಾಕಷ್ಟು ಅಭಿವೃದ್ಧಿ ನಡೆದಿದೆ ಆದರೆ ಮೂಲ ಕಲ್ಪನೆಯು ಒಂದೇ ಆಗಿರುತ್ತದೆ ಮೂಲಭೂತ ಪರಿಕಲ್ಪನೆಗಳು ಒಂದೇ ಆಗಿರುತ್ತವೆ ನೀವು ಇಂಜಿನಿಯರ್ ಆಗಿದ್ದರೆ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೆಟೀರಿಯಲ್ ಇಂಜಿನಿಯರಿಂಗ್ ಮತ್ತು ಇತ್ಯಾದಿ ಎಲ್ಲಾ ಅಂಶಗಳನ್ನು ನೀವು ನೋಡಬಹುದು ಈ ಸವಾಲನ್ನು ಎದುರಿಸಿ ನೀವು ಅದನ್ನು ನೋಡಬಹುದು ಇದು ಸುಮಾರು ಹತ್ತು ನಿಮಿಷಗಳಷ್ಟು ಉದ್ದವಾಗಿದೆ ಮತ್ತು ನಾನು ಶಿಫಾರಸು ಮಾಡುವ ಮುಂದಿನ ವೀಡಿಯೊ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಅಲ್ಲಿದೆ ಲಿಂಕ್ ಇದು ಕ್ವಾಡ್ರಿಪ್ಲೆಜಿಕ್ಸ್ ಇದು ಮತ್ತೆ ನಡೆಯುವ ಸಾಧ್ಯತೆಯ ಬಗ್ಗೆ ಮಾತನಾಡುತ್ತದೆ ಮೆದುಳನ್ನು ಬಳಸುವುದರಿಂದ ಮೆದುಳಿನಲ್ಲಿರುವ ವಿದ್ಯುತ್ ಸಂಕೇತಗಳನ್ನು ಬಳಸುವುದರಿಂದ ಅವರು ಮತ್ತೆ ನಡೆಯಲು ಸಾಧ್ಯವಾಗುತ್ತದೆಯೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಇತ್ತೀಚಿನ ವಿಶ್ವಕಪ್ನ ಒಂದು ಭಾಗವಾಗಿ ಪ್ರಸಿದ್ಧವಾಗಿದೆ ಅಥವಾ ಪ್ರಚಾರದ ಅಂಶವೂ ಇತ್ತು ಅಲ್ಲಿ ಕ್ವಾಡ್ರಿಪ್ಲೆಜಿಕ್ ಅಂತಹ ಕೆಲವು ತತ್ವಗಳನ್ನು ಬಳಸಿಕೊಂಡು ಫುಟ್ಬಾಲ್ ಅನ್ನು ಒದೆಯಬೇಕಿತ್ತು ಆದ್ದರಿಂದ ನೀವು ಇದನ್ನು ವೀಕ್ಷಿಸಲು ಬಯಸಬಹುದು ಮತ್ತು ನೀವು ಇದನ್ನು ವೀಕ್ಷಿಸುತ್ತಿರುವಾಗ ಈ ಸಮಸ್ಯೆಗಳನ್ನು ಪರಿಹರಿಸಲು ನಿಮ್ಮ ಎಲ್ಲಾ ಕ್ಷೇತ್ರಗಳನ್ನು ಇಲ್ಲಿ ಬಳಸಲಾಗುತ್ತಿದೆ ಎಂದು ಯೋಚಿಸಿ ಮತ್ತು ಇವುಗಳಿಂದಾಗಿ ಇವುಗಳನ್ನು ಸಾಧ್ಯವಾಗಿಸುವುದು ವಿಶೇಷವಾಗಿ ನಿಮ್ಮಂತಹ ಜನರಿಂದ ನೀವು ನೋಡುವಂತೆ ಜೀವಶಾಸ್ತ್ರಕ್ಕೆ ನೇರವಾಗಿ ಸಂಬಂಧಿಸದ ವಿವಿಧ ಕ್ಷೇತ್ರಗಳಲ್ಲಿ ಇರುವವರು ಆ ಜನರು ಇದಕ್ಕೆ ಕೊಡುಗೆ ನೀಡುವಂತೆ ಮಾಡುವುದು ಆ ಜನರಿಗೆ ಇದರಲ್ಲಿ ಆಸಕ್ತಿ ಮೂಡಿಸುವುದು ಈ ಇಡೀ ಕೋರ್ಸ್ನ ಉದ್ದೇಶ ಅಥವಾ ಈ ಇಡೀ ಕೋರ್ಸ್ನ ಉದ್ದೇಶಗಳಲ್ಲಿ ಒಂದಾಗಿದೆ ನಾವು ಜೀವಶಾಸ್ತ್ರವನ್ನು ತಿಳಿದುಕೊಳ್ಳಲು ಬಯಸುವ ಮೂರನೇ ಕಾರಣವೆಂದರೆ ಅದು ಅಲ್ಲಿದೆ ಮತ್ತು ಅರ್ಥಮಾಡಿಕೊಳ್ಳಬೇಕಾಗಿದೆ ಇದನ್ನೇ ಸ್ಕಾಲರ್ಲಿ ವ್ಯೂ ಎಂದು ಕರೆಯಲಾಗುತ್ತದೆ ಸರಿ ಅನೇಕರು ಹೇಗಾದರೂ ಈ ವ್ಯೂ ಅನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಅದು ಸರಿ ಆದರೆ ನೀವು ಆ ರೀತಿಯಲ್ಲಿ ಆಧಾರಿತವಾಗಿದ್ದರೆ ನೀವು ಈಗಾಗಲೇ ಅದರ ಬಗ್ಗೆ ಭಾವನೆಯನ್ನು ಹೊಂದಿರುತ್ತೀರಿ ನೀವು ಅದನ್ನು ಇನ್ನೂ ಸ್ವೀಕರಿಸದಿರಬಹುದು ಆದರೆ ನೀವು ಖಂಡಿತವಾಗಿಯೂ ಅದರ ಬಗ್ಗೆ ಭಾವನೆಯನ್ನು ಹೊಂದಿರುತ್ತೀರಿ ಮತ್ತು ಅನುಭವದೊಂದಿಗೆ ಇದು ಅತ್ಯಂತ ವ್ಯಾಲಿಡ್ ಮತ್ತು ಉನ್ನತ ಮಟ್ಟದ ವ್ಯೂ ಎಂದು ನಿಮಗೆ ತಿಳಿದಿದೆ ಏಕೆಂದರೆ ಇದು ದಶಕಗಳಿಂದ ಅಥವಾ ಬಹುಶಃ ಶತಮಾನಗಳಿಂದಲೂ ಮಹತ್ವವನ್ನು ಹೊಂದಿದೆ ಏಕೆಂದರೆ ತಕ್ಷಣದ ಪ್ರಾಯೋಗಿಕ ಅನ್ವಯವನ್ನು ಹೊಂದಿರುವ ಯಾವುದನ್ನಾದರೂ ನಾವು ಪ್ರಶಂಸಿಸುತ್ತೇವೆ ಎಂದು ನಿಮಗೆ ತಿಳಿದಿದೆ ಮತ್ತು ನಿಮಗೆ ಗೊತ್ತಿಲ್ಲ ಅಂತಹ ವ್ಯೂ ತಕ್ಷಣದ ಪ್ರಾಯೋಗಿಕ ಅಪ್ಲಿಕೇಶನ್ ಅನ್ನು ಹೊಂದಿಲ್ಲದಿರಬಹುದು ಕೆಲವೊಮ್ಮೆ ಬಹಳ ಪಾಂಡಿತ್ಯಪೂರ್ಣವಾಗಿ ತೋರುವ ಏನಾದರೂ ನಿಮಗೆ ತಿಳಿದಿದೆ ನೀವು ಅದನ್ನು ಅರ್ಥಮಾಡಿಕೊಳ್ಳಲು ಬಯಸುತ್ತೀರಿ ನೀವು ಅದನ್ನು ಕಲಿಯಲು ಬಯಸುತ್ತೀರಿ ಏಕೆಂದರೆ ಅದು ಹಿಂದೆ ಸಂಭವಿಸಿದಂತೆ ಒಂದು ವರ್ಷದೊಳಗೆ ಅಪ್ಲಿಕೇಶನ್ ಅನ್ನು ಹೊಂದಬಹುದು ಮತ್ತು ಈ ರೀತಿಯ ಏನಾದರೂ ನಿಮಗೆ ತಿಳಿದಿದೆ ನಾವು ಮೆಂಡೆಲಿಯನ್ ಜೆನೆಟಿಕ್ಸ್ ಅನ್ನು ನೋಡುತ್ತೇವೆ ಇದು ಈ ರೀತಿಯ ಅತ್ಯಂತ ಪ್ರಮಾಣಿತ ಅಥವಾ ಶ್ರೇಷ್ಠ ಉದಾಹರಣೆಯಲ್ಲ ಆದರೆ ಮೆಂಡೆಲಿಯನ್ ಜೆನೆಟಿಕ್ಸ್ ನಾವು ನಂತರದ ಉಪನ್ಯಾಸದಲ್ಲಿ ನೋಡುತ್ತೇವೆ ಇದನ್ನು ಗ್ರೆಗರ್ ಮೆಂಡೆಲ್ ಅಭಿವೃದ್ಧಿಪಡಿಸಿದರು ಏಕೆಂದರೆ ಅದು ಇತ್ತು ಅವರು ಸನ್ಯಾಸಿಯಾಗಿದ್ದರು ಅವರು ಸಸ್ಯಗಳನ್ನು ಅಧ್ಯಯನ ಮಾಡಲು ಬಯಸಿದ್ದರು ಮತ್ತು ಸಸ್ಯಗಳನ್ನು ಅಧ್ಯಯನ ಮಾಡುವ ಮೂಲಕ ಅವರು ಪರಂಪರೆಯ ಸಾರವನ್ನು ಕಂಡುಕೊಂಡರು ಮನುಷ್ಯರು ತಮ್ಮ ಹೆತ್ತವರಿಂದ ಆಗಾಗ್ಗೆ ಅವರ ಅಜ್ಜಿಯರಿಂದ ವಸ್ತುಗಳನ್ನು ಹೇಗೆ ಆನುವಂಶಿಕವಾಗಿ ಪಡೆಯುತ್ತಾರೆ ಮತ್ತು ಅದರ ತತ್ವಗಳು ಮತ್ತು ಅದು ಈಗ ದೊಡ್ಡದಾಗಿದೆ ಒಂದು ಶತಮಾನದ ನಂತರ ಹೆಚ್ಚು ಒಂದು ಶತಮಾನಕ್ಕಿಂತ ಹೆಚ್ಚು ನಂತರ ಊಹಿಸಲು ಸಾಧ್ಯವಾಗುತ್ತದೆ ಒಂದು ನಿರ್ದಿಷ್ಟ ಮಗುವಿನಲ್ಲಿ ರೋಗವು ಸಂಭವಿಸುತ್ತದೆ ಇತ್ಯಾದಿ ಒಂದು ಶ್ರೇಷ್ಠ ಉದಾಹರಣೆ ವಿದ್ಯುತ್ ವಿದ್ಯುತ್ ಸಿಕ್ಕಾಗ ಜನ ಇದೆಲ್ಲಾ ಸರಿ ಅಂದರು ಆದರೆ ನಿಜವಾಗಲು ಉಪಯೋಗ ಆಗುತ್ತಾ ಮತ್ತು ವಿದ್ಯುಚ್ಛಕ್ತಿಯಲ್ಲಿ ತೊಡಗಿರುವ ಜನರು ಹೌದು ಎಂದು ಹೇಳಬಹುದು ಈಗ ಇಲ್ಲದಿರಬಹುದು ಬಹಳ ನಂತರ ಇರಬಹುದು ಮತ್ತು ಇಂದಿನ ದಿನಗಳಲ್ಲಿ ವಿದ್ಯುತ್ ಎಂದರೇನು ಎಂದು ನಮಗೆಲ್ಲರಿಗೂ ತಿಳಿದಿದೆ ವಿದ್ಯುಚ್ಛಕ್ತಿಯ ಬೆಂಬಲವಿಲ್ಲದ ಜೀವನವನ್ನು ನಾವು ಯೋಚಿಸಲೂ ಸಾಧ್ಯವಿಲ್ಲ ಜೀವನವನ್ನು ನಾವೇ ಅರ್ಥಮಾಡಿಕೊಳ್ಳಲು ಮತ್ತು ನಮಗಾಗಿ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಸುಸ್ಥಿರವಾದ ಉತ್ತಮ ಜೀವನವನ್ನು ಮಾಡಲು ಜೀವಶಾಸ್ತ್ರದಲ್ಲಿ ಅನೇಕ ಪ್ರಮುಖ ಕೊಡುಗೆಗಳನ್ನು ನಿರೀಕ್ಷಿಸಲಾಗಿದೆ ಮತ್ತು ಈ ಶತಮಾನದಲ್ಲಿ ನಾವು ಜೀವಶಾಸ್ತ್ರ ಅಥವಾ ಶತಮಾನದಲ್ಲಿ ಮಾತನಾಡುವಾಗ ಆ ಕೊಡುಗೆಗಳನ್ನು ನೀಡಲಾಗುತ್ತಿದೆ ಜೀವಶಾಸ್ತ್ರ ಈಗ ನಾನು ಈ ಪರಿಚಯದಲ್ಲಿಯೇ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳುತ್ತೇನೆ ನಾನು ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆಯನ್ನು ಕೇಳುತ್ತೇನೆ ನಿಮ್ಮಲ್ಲಿ ಎಷ್ಟು ಮಂದಿ ಹನ್ನೆರಡನೇ ತರಗತಿಯಲ್ಲಿ ಜೀವಶಾಸ್ತ್ರವನ್ನು ಓದಿದ್ದೀರಿ ನನ್ನ ಸಹೋದ್ಯೋಗಿಗಳೊಂದಿಗೆ ನಾನು ಈ ಕೋರ್ಸ್ ಅನ್ನು ನಿರ್ವಹಿಸಿದಾಗ ಮತ್ತು ಸಾಮಾನ್ಯವಾಗಿ ಸುಮಾರು ಐದು ಪ್ರತಿಶತ ಅಥವಾ ಐದು ಪ್ರತಿಶತಕ್ಕಿಂತ ಕಡಿಮೆ ಅವರ ಹನ್ನೆರಡನೇ ತರಗತಿಯಲ್ಲಿ ಜೀವಶಾಸ್ತ್ರವನ್ನು ಮಾಡುತ್ತಿದ್ದಾಗ ನಾನು ವಿದ್ಯಾರ್ಥಿಗಳಿಗೆ ಕೇಳಿದ ಮೊದಲ ಪ್ರಶ್ನೆ ಇದು ನಮ್ಮದೇ ಡಿಪಾರ್ಟ್ಮೆಂಟ್ ಬಯೋಟೆಕ್ನಾಲಜಿ ಅಲ್ಲಿಯೂ ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಹತ್ತರಷ್ಟು ಮಂದಿ ಜೀವಶಾಸ್ತ್ರ ಮಾಡಿದ್ದರೆ ತೊಂಬತ್ತರಷ್ಟು ಮಂದಿ ಇರುವುದಿಲ್ಲ ಮತ್ತು ಎಲ್ಲಾ ವಿಭಾಗಗಳನ್ನು ಒಟ್ಟುಗೂಡಿಸಿ ಎಲ್ಲಾ ಎಂಜಿನಿಯರಿಂಗ್ ವಿಭಾಗಗಳನ್ನು ಒಟ್ಟುಗೂಡಿಸಿ ಸುಮಾರು ತೊಂಬತ್ತೆಂಟು ಇರಬಹುದು ತೊಂಬತ್ತೈದರಿಂದ ತೊಂಬತ್ತೆಂಟು ಪ್ರತಿಶತದಷ್ಟು ಜನರು ತಮ್ಮ ಹನ್ನೆರಡನೇ ತರಗತಿಯಲ್ಲಿ ಜೀವಶಾಸ್ತ್ರವನ್ನು ಮಾಡುತ್ತಿರಲಿಲ್ಲ ಏಕೆಂದರೆ ಇಲ್ಲಿ ಸ್ನಾತಕೋತ್ತರ ಪ್ರೋಗ್ರಾಂಗಳ ಪ್ರವೇಶಕ್ಕಾಗಿ ಅವುಗಳನ್ನು ಗಣಿತ ಭೌತಶಾಸ್ತ್ರ ರಸಾಯನಶಾಸ್ತ್ರದ ಮೇಲೆ ಪರೀಕ್ಷಿಸಲಾಗುತ್ತದೆ ಮತ್ತು ಬಹುಶಃ ಹೌದು ಇವುಗಳು ಪರೀಕ್ಷಿಸಲ್ಪಟ್ಟ ಮುಖ್ಯ ವಿಷಯಗಳಾಗಿವೆ ಮತ್ತು ಆದ್ದರಿಂದ ಅವರಿಗೆ ಜೀವಶಾಸ್ತ್ರದ ಅಗತ್ಯವಿಲ್ಲ ಅಷ್ಟೇ ಅಲ್ಲ ದೇಶದ ಒಟ್ಟಾರೆ ಬೆಳವಣಿಗೆಗೆ ನಿಜವಾಗಿಯೂ ಅಪೇಕ್ಷಣೀಯವಲ್ಲದ ಕೆಲವು ಕ್ಷೇತ್ರಗಳಲ್ಲಿ ಸ್ಟ್ರೇಟ್ ಜಾಕೆಟ್ ವಿದ್ಯಾರ್ಥಿಗಳು ರೀತಿಯ ಇತರ ಸಾಮಾಜಿಕ ಅಂಶಗಳಿವೆ ಮತ್ತು ಅಂತಹ ವಿದ್ಯಾರ್ಥಿಗಳನ್ನು ಸಂಬೋಧಿಸಿದಾಗ ಸಾಮಾನ್ಯವಾಗಿ ಕೆಲವು ವಿಷಯಗಳಿಗೆ ಅವರಲ್ಲಿ ಆದ್ಯತೆ ಇರುತ್ತದೆ ಅದು ಖಂಡಿತವಾಗಿಯೂ ಜೀವಶಾಸ್ತ್ರವಲ್ಲ ಮತ್ತು ಅವರಲ್ಲಿ ಅನೇಕರು ಗಣಿತವನ್ನು ತುಂಬಾ ಇಷ್ಟಪಡುತ್ತಾರೆ ಗಣಿತದಲ್ಲಿ ತಮ್ಮದೇ ಆದ ಸಾಮರ್ಥ್ಯದ ಮಟ್ಟವನ್ನು ಲೆಕ್ಕಿಸದೆ ಅವರೆಲ್ಲರೂ ಗಣಿತವನ್ನು ತುಂಬಾ ಇಷ್ಟಪಡುತ್ತಾರೆ ಮತ್ತು ನಾನು ಅವರಿಗೆ ಈ ಪ್ರಶ್ನೆಯನ್ನು ಕೇಳಿದೆ ನಾವು ಗಣಿತದಲ್ಲಿ ಅಂಕಗಣಿತವನ್ನು ಹೇಗೆ ಕಲಿತಿದ್ದೇವೆ ಎಂದು ಯೋಚಿಸೋಣ ಇದು ಹಿಂದಿನದು ನಿಮ್ಮ ಮೊದಲ ದರ್ಜೆ ಮೊದಲ ದರ್ಜೆ ಎರಡನೇ ದರ್ಜೆ ಮತ್ತು ಹೀಗೆ ಇರಬಹುದು ಸಂಖ್ಯೆಗಳ ಒಂದು ಸೆಟ್ ಇದೆ ನಾವು ಹೇಳೋಣ 0 1 2 3 ಮತ್ತು ಹೀಗೆ ಆರಂಭದಲ್ಲಿ ನೀವು ಸಂಖ್ಯೆಗಳ ಬಗ್ಗೆ ಯೋಚಿಸಿದಾಗ ನೀವು ಶೂನ್ಯ ಒಂದು ಎರಡು ಮೂರರಿಂದ ಪ್ರಾರಂಭಿಸುತ್ತೀರಿ ಅವರು ಹಲವಾರು ವಿಭಿನ್ನ ವಿಷಯಗಳನ್ನು ಪ್ರತಿನಿಧಿಸಬಹುದು ಅವರು ಪ್ರತಿನಿಧಿಸಬಹುದು ನೀವು ವಾಸಿಸುವ ಸ್ಥಳ ಪ್ರದೇಶ ಪರಿಮಾಣ ಮತ್ತು ಹೀಗೆ ಹೇಳೋಣ ಒಬ್ಬರ ಬಳಿ ಇರುವ ಹಣದ ಪ್ರಮಾಣ ಒಬ್ಬರ ಬಳಿ ಇರುವ ಸಮಯ ಹಲವಾರು ಮೊತ್ತಗಳು ಮಾನವರಿಗೆ ಸಂಬಂಧಿಸಿದ ವಿವಿಧ ವಿಷಯಗಳು ನೀವು ಅವುಗಳ ಮೇಲೆ ಆಪರೇಷನ್ಗಳ ಗುಂಪನ್ನು ಮಾಡಬಹುದು ನೀವು ಎರಡು ಸಂಖ್ಯೆಗಳನ್ನು ಒಟ್ಟಿಗೆ ಸೇರಿಸಬಹುದು ನೀವು ಒಂದು ಸಂಖ್ಯೆಯನ್ನು ಇನ್ನೊಂದರಿಂದ ಕಳೆಯಬಹುದು ನೀವು ಎರಡು ಸಂಖ್ಯೆಗಳನ್ನು ಒಟ್ಟಿಗೆ ಗುಣಿಸಬಹುದು ನೀವು ಒಂದು ಸಂಖ್ಯೆಯನ್ನು ಇನ್ನೊಂದರಿಂದ ಭಾಗಿಸಬಹುದು ನೀವು ಮಾಡಬಹುದು ನಿರ್ದಿಷ್ಟ ಸಮಯದ ನಂತರ ನೀವು ನಿರ್ದಿಷ್ಟ ಸಂಖ್ಯೆಗಳ ಸೈನ್ ತೆಗೆದುಕೊಳ್ಳಬಹುದು ನಿರ್ದಿಷ್ಟ ಸಂಖ್ಯೆಗಳ ಕೊಸೈನ್ ಇತ್ಯಾದಿ ನೀವು ಅವುಗಳ ಮೇಲೆ ಕಾರ್ಯಾಚರಣೆಗಳ ಗುಂಪನ್ನು ಮಾಡಬಹುದು ಮತ್ತು ಅವು ವಿಭಿನ್ನ ರೀತಿಯಲ್ಲಿ ಸಂಬಂಧಿಸಿವೆ ಎಂದು ನೀವು ನೋಡಬಹುದು ನೀವು ಅವುಗಳನ್ನು ಅಸೆಂಡಿಂಗ್ ಡಿಸೆಂಡಿಂಗ್ ಕ್ರಮದಲ್ಲಿ ಆದೇ ಜೋಡಿಸಬಹುದು ನೀವು ಸಂಖ್ಯೆಗಳ ಗುಂಪನ್ನು ಹೊಂದಿದ್ದರೆ ಅವುಗಳಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಇರಬಹುದು ಅವುಗಳಲ್ಲಿ ಅವುಗಳಲ್ಲಿ ಹೈಯಷ್ಟ್ ಕಾಮನ್ ಫ್ಯಾಕ್ಟರ್ ಇರಬಹುದು ಮತ್ತು ಹೀಗೆ ಮತ್ತು ಈ ಆಪರೇಷನ್ಗಳು ನಿಮಗೆ ತಿಳಿದಿದೆ ಇವುಗಳು ಆಪರೇಷನ್ಗಳು ಇವುಗಳು ರಿಲೇಶನ್ಗಳು ಅವು ನಮಗೆ ಉಪಯುಕ್ತವಾಗಿವೆ ಉದಾಹರಣೆಗೆ ನೀವು ಐದು ಸೇಬುಗಳು ಮತ್ತು ನಾಲ್ಕು ಸೇಬುಗಳನ್ನು ಹೊಂದಿದ್ದರೆ ಅವುಗಳು ಒಟ್ಟಿಗೆ ಒಂಬತ್ತು ಸೇಬುಗಳನ್ನು ತಯಾರಿಸುತ್ತಾರೆ ಸರಿ ಮತ್ತು ನನ್ನ ಬಳಿ ನೂರು ರೂಪಾಯಿ ಇದೆ ಎಂದು ಹೇಳೋಣ ಯಾರಾದರೂ ಇಪ್ಪತ್ತೈದು ರೂಪಾಯಿಗಳನ್ನು ಎರವಲು ಪಡೆದರೆ ನನ್ನ ಬಳಿ ಎಪ್ಪತ್ತೈದು ರೂಪಾಯಿ ಉಳಿದಿದೆ ಅದು ಕಳೆಯುವುದು ಅದೇ ರೀತಿ ನೀವು ಸೈಕ್ಲಿಕ್ ಆಕರೆನ್ಸ್ ಹೊಂದಿರುವಾಗ ಗುಣಾಕಾರ ಭಾಗಾಕಾರ ಚಿಹ್ನೆಗಳು ಮತ್ತು ಇತ್ಯಾದಿ ಮತ್ತು ಅದೇ ರೀತಿ ಸಹಾಯಕವಾದ ಉಪಯುಕ್ತವಾದ ರಿಲೇಶನ್ ಗಳಿವೆ ಆದರೆ ಈವೆನ್ ಸೈನ್ ಏನು ಬಹುಶಃ ಈ ಸೈನ್ ನಿಮ್ಮ ಆರನೇ ಏಳನೇ ಏಳನೇ ಎಂಟನೇ ತರಗತಿಗಳು ಅಥವಾ ಒಂಬತ್ತನೇ ತರಗತಿಯಲ್ಲಿ ಕಲಿತಿರಬಹುದು ಮತ್ತು ಲಾಗ್ ಎಂದರೇನು ಮತ್ತೆ ಹೈಸ್ಕೂಲ್ ಅಲ್ಲಿ ಕಲಿತದ್ದು ನೀವು ಈ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದಾಗ ನೀವು ಸಂಖ್ಯೆಗಳೊಂದಿಗೆ ಹೊಂದಿರುವ ಸೌಕರ್ಯದ ಮಟ್ಟವನ್ನು ಸ್ವಲ್ಪ ಅನುಮಾನಿಸಲು ಪ್ರಾರಂಭಿಸುತ್ತೀರಿ ಸರಿ ನಾವು ಈ ಹಿಂದೆ ಹೇಗೆ ನೋಡಿದ್ದೇವೆ ಸರಿ ಸೈನ್ ಲಾಗ್ ಬಹುಶಃ ಒಂಬತ್ತನೇ ತರಗತಿ ಇವುಗಳನ್ನು ಬಿಡಿ ಏರರ್ ಫಂಕ್ಷನ್ ಎಂದರೇನು ಅದು ಕೂಡ ಗಣಿತ ಬೆಸೆಲ್ಸ್ ಫಂಕ್ಷನ್Bessel's function ಏನು ಅದು ಕೂಡ ಗಣಿತ ಇಂಜಿನಿಯರಿಂಗ್ ಮತ್ತು ಇತ್ಯಾದಿಗಳಲ್ಲಿ ಹೆಚ್ಚು ಬಳಸಲಾಗುತ್ತದೆ ಸರಿ ಮತ್ತು ನೀವು ಈ ವಿಷಯಗಳ ಬಗ್ಗೆ ಯೋಚಿಸಿದಾಗ ನಾವು ಅಂಕಗಣಿತವನ್ನು ಹೇಗೆ ಕಲಿತಿದ್ದೇವೆ ಎಂಬುದನ್ನು ನಾವು ಡಿಕನ್ಸ್ಟ್ರಕ್ಟ್ ಮಾಡುತ್ತೇವೆ ಮತ್ತು ಡಿಕನ್ಸ್ಟ್ರಕ್ಟ್ ಮಾಡುತ್ತೇವೆ ನಂತರ ನಾವು ಏನನ್ನಾದರೂ ಅರಿತುಕೊಳ್ಳುತ್ತೇವೆ ನಿಮಗೆ ತಿಳಿದಿದೆಯೇ ನಾವು ಎಷ್ಟು ಆರಾಮದಾಯಕವಾಗಿದ್ದರೂ ಸಂಖ್ಯೆಗಳ ಗುಂಪಿನ ಮೇಲೆ ಆಪರೇಷನ್ ಅನ್ನು ನಿರ್ವಹಿಸುವುದು ಮತ್ತು ಸಂಖ್ಯೆಗಳ ನಡುವಿನ ರಿಲೇಶನ್ ಅನ್ನು ತಿಳಿದುಕೊಳ್ಳುವುದು ಮತ್ತು ನಾವು ತುಂಬಾ ಆರಾಮದಾಯಕವಾಗಿದ್ದೇವೆ ಆ ಸಂಖ್ಯೆಗಳೊಂದಿಗೆ ಅದೇ ಕೆಲಸವನ್ನು ಪುನರಾವರ್ತಿಸುವುದರಿಂದ ಆರಾಮದಾಯಕವಾಗಿದೆ ಬೇರೇನೂ ಇಲ್ಲ ಸರಿ ಆದರೆ ನೀವು ಅವರಿಗೆ ಮೊದಲ ಬಾರಿಗೆ ತೆರೆದುಕೊಂಡಾಗ ಎರರ್ ಫಂಕ್ಷನ್ ಬೆಸೆಲ್ಸ್ ಫಂಕ್ಷನ್Bessel's function ಮತ್ತು ಇತ್ಯಾದಿ ನೀವು ಅವುಗಳನ್ನು ತಿಳಿದುಕೊಳ್ಳಬೇಕು ಅಥವಾ ನೆನಪಿಟ್ಟುಕೊಳ್ಳಬೇಕು ಅವುಗಳು ಯಾವುವು ಅದೇ ರೀತಿಯಲ್ಲಿ ನೀವು ಜನರ ಹೆಸರನ್ನು ತಿಳಿದುಕೊಳ್ಳಬೇಕು ಅಥವಾ ನೆನಪಿಟ್ಟುಕೊಳ್ಳಬೇಕು ಸರಿ ಯಾವುದೇ ವ್ಯತ್ಯಾಸವಿಲ್ಲ ಆದರೆ ನೀವು ಅವರಿಗೆ ಹಲವಾರು ಬಾರಿ ತೆರೆದುಕೊಳ್ಳುವುದರಿಂದ ಅವರು ನಿಮ್ಮ ಭಾಗವಾಗುತ್ತಾರೆ ಸರಿ ಬೇರೆ ಏನೂ ಇಲ್ಲ ಗಣಿತದಲ್ಲಿ ಆಸಕ್ತಿ ಹೊಂದಿರುವ ಜನರಿಗೆ ಏರಾರ್ ಫಂಕ್ಷನ್ ಏನೆಂದು ತಿಳಿಯಲು ನೀವು ಬಯಸುತ್ತೀರಿ ಇದು ಸರಿಯೇ ಮತ್ತು ಬೆಸೆಲ್ಸ್ ಫಂಕ್ಷನ್Bessel's function ಏನೆಂದು ನಾನು ನಿಮಗೆ ತೋರಿಸುತ್ತೇನೆ ಇದು ಇದಾಗಿದೆ ಆದ್ದರಿಂದ ನೀವು ಬೆಸೆಲ್ಸ್ ಫಂಕ್ಷನ್Bessel's functionನ ವಿವರಗಳನ್ನು ನೋಡಬಹುದು ಬೆಸೆಲ್ಸ್ ಫಂಕ್ಷನ್Bessel's function ಹಲವಾರು ರೀತಿಗಳಿವೆ ಮತ್ತು ಇತ್ಯಾದಿ ಬಯೋಲಾಜಿಕಲ್ ಎಂಜಿನಿಯರಿಂಗ್ ಸೇರಿದಂತೆ ಎಂಜಿನಿಯರಿಂಗ್ನ ಕೆಲವು ಅಂಶಗಳಲ್ಲಿ ಅವು ತುಂಬಾ ಉಪಯುಕ್ತವಾಗಿವೆ ಮತ್ತು ಆದ್ದರಿಂದ ತಿಳಿದುಕೊಳ್ಳುವುದು ಮತ್ತು ನೆನಪಿಸಿಕೊಳ್ಳುವುದು ಮತ್ತು ನೆನಪಿಸಿಕೊಳ್ಳುವುದು ಮತ್ತು ಮುಂತಾದವು ಶಾಲೆಗಳಲ್ಲಿ ಜೀವಶಾಸ್ತ್ರವನ್ನು ಹೆಚ್ಚಾಗಿ ಮಾಡುವ ವಿಧಾನಕ್ಕಿಂತ ಭಿನ್ನವಾಗಿರುವುದಿಲ್ಲ ಸರಿ ಮತ್ತು ಅಂಕಗಣಿತವನ್ನು ನೀವು ಪ್ರಾರಂಭಿಸಿದಾಗ ಆ ರೀತಿಯಲ್ಲಿ ಮಾಡಲಾಯಿತು ನೀವು ಪದೇ ಪದೇ ಹಲವಾರು ಬಾರಿ ಮಾಡಿದ್ದೀರಿ ಅದರಲ್ಲಿ ನೀವು ತುಂಬಾ ಆರಾಮದಾಯಕವಾಗುತ್ತೀರಿ ಮತ್ತು ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳು ಬಹುಶಃ ಕಲಿಕೆಯ ವಿಷಯದಲ್ಲಿ ಯಾವುದೇ ಆಧಾರವಿಲ್ಲ ಇಲ್ಲಿ ಗಣಿತ ಭೌತಶಾಸ್ತ್ರವನ್ನು ಇಲ್ಲಿ ಇರಿಸಲು ಜನರು ಸಾಮಾನ್ಯವಾಗಿ ಮಾಡುತ್ತಾರೆ ತದನಂತರ ಇಲ್ಲಿ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಹಾಂ ಸರಿ ಹಾಗೆ ಮಾಡಲು ಸಂಪೂರ್ಣವಾಗಿ ಯಾವುದೇ ಆಧಾರವಿಲ್ಲ ಮತ್ತು ಜೀವಶಾಸ್ತ್ರ ಬಯೋಲಾಜಿಕಲ್ ಎಂಜಿನಿಯರಿಂಗ್ ಎರಡರಲ್ಲೂ ಈಗಿನಂತೆ ಸಾಕಷ್ಟು ಮ್ಯಾಟ್ಗಳಿವೆ ಬಹಳಷ್ಟು ಕ್ವಾಂಟಿಫಿಕೇಷನ್ಗಳು ಬಂದಿವೆ ಮತ್ತು ನೀವು ಗಣಿತವನ್ನು ಇಷ್ಟಪಟ್ಟರೂ ಬಹಳಷ್ಟು ಗಣಿತವಿದೆ ಮತ್ತು ನೀವು ಶುದ್ಧ ಗಣಿತಜ್ಞರಾಗಿದ್ದರೂ ಸಹ ನೀವು ಜೀವಶಾಸ್ತ್ರದಲ್ಲಿ ಬಹಳಷ್ಟು ಕೊಡುಗೆ ನೀಡಲು ಸಾಧ್ಯವಾಗುತ್ತದೆ ನಾನು ಈಗ ಭೌತಶಾಸ್ತ್ರಕ್ಕೆ ಹೋಗೋಣ ನಾವು ಭೌತಶಾಸ್ತ್ರವನ್ನು ಹೇಗೆ ಕಲಿತಿದ್ದೇವೆ ಬಹಳಷ್ಟು ವೀಕ್ಷಣೆಗಳು ಸೇಬು ಬೀಳುವಿಕೆ ಒಂದು ನಿರ್ದಿಷ್ಟ ವೇಗದಲ್ಲಿ ಚಲಿಸುವ ವಸ್ತು ಚಾರ್ಜ್ಡ್ ಕಣಗಳು ಮತ್ತು ವಿದ್ಯುತ್ಕಾಂತೀಯ ಕ್ಷೇತ್ರಗಳ ನಡವಳಿಕೆ ಇತ್ಯಾದಿ ಮೇಲಿನದನ್ನು ನಿಯಂತ್ರಿಸುವ ನಿಯಮಗಳಿವೆಯೇ ಅದುವೇ ಭೌತಶಾಸ್ತ್ರ ನಿಯಮಗಳು ಸಾರ್ವತ್ರಿಕವೇ ಹೆಚ್ಚಾಗಿ ಹೌದು ಸರಿ ಕೆಲವು ವಿನಾಯಿತಿಗಳಿವೆ ಆದರೆ ಹೆಚ್ಚಾಗಿ ಹೌದು ಆದರೆ ಜೀವಶಾಸ್ತ್ರದಲ್ಲಿ ನಿಯಮಗಳು ಇನ್ನೂ ಸಮಂಜಸವಾಗಿ ಸಾರ್ವತ್ರಿಕವಾಗಿಲ್ಲ ಸರಿ ನಾವು ತ್ವರಿತವಾಗಿ ವಿನಾಯಿತಿಗಳನ್ನು ಕಂಡುಕೊಳ್ಳುತ್ತೇವೆ ಮಾಹಿತಿಯು ಹೆಚ್ಚು ಅಪೂರ್ಣವಾಗಿದೆ ತಿಳುವಳಿಕೆಯು ಮೂಲಭೂತವಾಗಿದೆ ಮತ್ತು ಇದು ಹೊಸ ವಿಜ್ಞಾನವಾಗಿರುವುದರಿಂದ ಒಬ್ಬರು ಅವಲಂಬಿಸಬೇಕಾದ ಬಹಳಷ್ಟು ಮಾಹಿತಿಗಳಿವೆ ನಾವು ಮಾತನಾಡುವಾಗ ಅದು ಬದಲಾಗುತ್ತಿದೆ ಅವೆಲ್ಲವೂ ಆಗಿರುತ್ತದೆ ಮಾಹಿತಿಯನ್ನು ಚೆನ್ನಾಗಿ ಅರ್ಥವಾಗುವ ಪ್ಯಾಕೆಟ್ಗಳಲ್ಲಿ ಇರಿಸಲಾಗುತ್ತದೆ ಮತ್ತು ನಂತರ ಅವುಗಳನ್ನು ಕುಶಲತೆಯಿಂದ ನಿರ್ವಹಿಸುವುದು ತುಂಬಾ ಸುಲಭ ಸರಿ ಆದ್ದರಿಂದ ನೀವು ಜೀವಶಾಸ್ತ್ರವನ್ನು ನೋಡುವಾಗ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ನಾವು ಏನು ಮಾಡಬೇಕೆಂದು ನಾವು ಯೋಚಿಸಿದ್ದೇವೆ ಜೀವಶಾಸ್ತ್ರದ ಕೆಲವು ಅಂಶಗಳನ್ನು ಎತ್ತಿಕೊಳ್ಳುವುದು ಜೀವನವು ಹೇಗೆ ರೂಪುಗೊಂಡಿತು ಜೀವನವು ಹೇಗೆ ವಿಕಸನಗೊಂಡಿತು ಎಂಬುದಕ್ಕೆ ಮೂಲಭೂತ ಮಾಹಿತಿಯಾಗಿ ತಿಳಿಯಬೇಕಾದದ್ದು ಅವುಗಳು ಕೆಲವು ಆಸಕ್ತಿದಾಯಕ ಅಂಶಗಳಾಗಿವೆ ಅದು ಕೆಲವು ಪ್ರಸ್ತುತತೆಗೆ ಸಂಬಂಧಿಸಿರಬಹುದು ನಾವು ಇಂದಿನ ದಿನಗಳಲ್ಲಿ ವ್ಯವಹರಿಸುತ್ತಿರುವ ವಿಷಯಗಳು ಮತ್ತು ಜೀವಶಾಸ್ತ್ರದ ಮೂಲಭೂತ ಅಂಶಗಳು ಬೇಸಿಕ್ ಬಯೋ ಮಾಲಿಕ್ಯುಲ್ಗಳು ಅವು ಒಂದು ನಿರ್ದಿಷ್ಟ ಮಟ್ಟಿಗೆ ಪರಸ್ಪರ ಹೇಗೆ ಸಂವಹನ ನಡೆಸುತ್ತವೆ ಕೆಲವು ಜೆನೆಟಿಕ್ಸ್ ಇದು ಸಹಾಯಕವಾಗಿದೆ ರೋಗಗಳನ್ನು ಮುನ್ಸೂಚಿಸುತ್ತದೆ ಮತ್ತು DNA RNA ಇತ್ಯಾದಿ ಸರಿ ನಾವು ಇದನ್ನು ನಿಮಗೆ ಹತ್ತು ಗಂಟೆಗಳ ಮಾಡ್ಯೂಲ್ ಆಗಿ ನೀಡುತ್ತೇವೆ ಮತ್ತು ಅದು ನಿಮಗೆ ಕೆಲವು ಹಂತದ ಜೀವಶಾಸ್ತ್ರದೊಂದಿಗೆ ಸಜ್ಜುಗೊಳಿಸುತ್ತದೆ ಮತ್ತು ನೀವು ಸುಲಭವಾಗಿ ಕಲಿಯಬಹುದು ಮತ್ತು ಸುಲಭವಾಗಿ ಅನ್ವಯಿಸಲು ಪ್ರಾರಂಭಿಸಬಹುದು ಮಧುಲಿಕಾ ಮತ್ತು ನನ್ನೊಂದಿಗೆ ನೀವು ಕೋರ್ಸ್ ಅನ್ನು ಆನಂದಿಸುತ್ತೀರಿ ಎಂದು ಭಾವಿಸುತ್ತೇವೆ ನಾವು ಇಲ್ಲಿ ನಮ್ಮ ಉಪನ್ಯಾಸಗಳನ್ನು ಪರ್ಯಾಯವಾಗಿ ಮಾಡುತ್ತೇವೆ ಮತ್ತು ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಮಾಡುತ್ತೇವೆ